Hello and welcome to this lecture So we will take a slight deviation from what we have done So far And we will actually look at something known as Hardware Security So Hardware Security is quite an upcoming field and it actually deals with security in chips processors and so on Since this is at the base of your computer systems the security of these hardware could actually impact all the things which come above So for example a flaw in your hardware could actually be used to steal or compromise everything about that hardware like the BIOS operating system and the various applications So the Hardware Security itself is a very broad field So we will be starting this video with a something known as Physically Unclonable Functions or PUFs ಹಲೋ ಮತ್ತು ಈ ಉಪನ್ಯಾಸಕ್ಕೆ ಸ್ವಾಗತ ನಾವು ಇಲ್ಲಿಯವರೆಗೆ ಏನು ಮಾಡಿದ್ದೇವೆ ಎಂಬುದರ ಬಗ್ಗೆ ಸ್ವಲ್ಪ ವಿಚಲನವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ನಿಜವಾಗಿಯೂ ಹಾರ್ಡ್ವೇರ್ ಸೆಕ್ಯುರಿಟಿ ಎಂದು ಕರೆಯಲ್ಪಡುವದನ್ನು ನೋಡುತ್ತೇವೆ ಹಾರ್ಡ್ವೇರ್ ಸೆಕ್ಯುರಿಟಿ ಸಾಕಷ್ಟು ಮುಂಬರುವ ಕ್ಷೇತ್ರವಾಗಿದೆ ಮತ್ತು ಇದು ವಾಸ್ತವವಾಗಿ ಚಿಪ್ಸ್ ಪ್ರೊಸೆಸರ್ ಗಳು ಮತ್ತು ಮುಂತಾದವುಗಳಲ್ಲಿನ ಭದ್ರತೆಯೊಂದಿಗೆ ವ್ಯವಹರಿಸುತ್ತದೆ ಇದು ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಗಳ ತಳದಲ್ಲಿರುವುದರಿಂದ ಈ ಹಾರ್ಡ್ವೇರ್ ಗಳ ಸುರಕ್ಷತೆಯು ವಾಸ್ತವವಾಗಿ ಮೇಲೆ ಬರುವ ಎಲ್ಲಾ ವಸ್ತುಗಳ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಉದಾಹರಣೆಗೆ ಬಿ ಐ ಓ ಎಸ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ವಿವಿಧ ಅಪ್ಲಿಕೇಶನ್ ಗಳಂತಹ ಹಾರ್ಡ್ವೇರ್ ನ ಬಗ್ಗೆ ಎಲ್ಲವನ್ನೂ ಕದಿಯಲು ಅಥವಾ ರಾಜಿ ಮಾಡಿಕೊಳ್ಳಲು ನಿಮ್ಮ ಹಾರ್ಡ್ವೇರ್ ನಲ್ಲಿನ ದೋಷವನ್ನು ವಾಸ್ತವವಾಗಿ ಬಳಸಬಹುದು ಆದ್ದರಿಂದ ಹಾರ್ಡ್ವೇರ್ ಸೆಕ್ಯುರಿಟಿ ಸ್ವತಃ ಬಹಳ ವಿಶಾಲವಾದ ಕ್ಷೇತ್ರವಾಗಿದೆ ಆದ್ದರಿಂದ ನಾವು ಈ ವೀಡಿಯೊ ವನ್ನು ಭೌತಿಕವಾಗಿ ಅನ್ಕ್ಲೋನಬಲ್ ಫಂಕ್ಷನ್ಸ್ ಅಥವಾ ಪಿ ಯು ಎಫ್ ಗಳೆಂದು ಕರೆಯುವ ಮೂಲಕ ಪ್ರಾರಂಭಿಸುತ್ತೇವೆ So there will be multiple such videos this is the 1st part of it Essentially we will be actually looking at this paper or we will be discussing this paper called "Physically Unclonable Functions and Applications" tutorial So you can download this tutorial from this IEEE website A major application for PUFs is for authentication ಆದ್ದರಿಂದ ಅಂತಹ ಹಲವಾರು ವೀಡಿಯೊ ಗಳು ಇರುತ್ತವೆ ಇದು ಅದರ 1 ನೇ ಭಾಗವಾಗಿದೆ ಮೂಲಭೂತವಾಗಿ ನಾವು ವಾಸ್ತವವಾಗಿ ಈ ಕಾಗದವನ್ನು ನೋಡುತ್ತೇವೆ ಅಥವಾ ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ಸ್ ಮತ್ತು ಅಪ್ಲಿಕೇಶನ್ಗಳು "Physically Unclonable Functions and Applications" ಎಂಬ ಈ ಕಾಗದವನ್ನು ನಾವು ಚರ್ಚಿಸುತ್ತೇವೆ ಆದ್ದರಿಂದ ನೀವು ಈ ಐಇಇಇ ವೆಬ್ಸೈಟ್ ನಿಂದ ಈ ಟ್ಯುಟೋರಿಯಲ್ ಅನ್ನು ಡೌನ್ಲೋಡ್ ಮಾಡಬಹುದು ಪಿ ಯು ಎಫ್ ಗಳ ಪ್ರಮುಖ ಅಪ್ಲಿಕೇಶನ್ ದೃಢೀಕರಣಕ್ಕಾಗಿ ಆಗಿದೆ So authentication especially for edge device devices like which are used for IOT is extremely important the reason being that there are like thousands of IOTs that are expected to be deployed in the next few years all of these devices are low powered they have small footprints memory footprints and quite often connected to sensors and actuators in process control plants Now a problem with having such other characteristics low profile is that a lot of cryptographic algorithms will not work on this especially the public cryptography algorithms will not work on this Several of especially the Public cryptographic algorithms quite complex and therefore would require considerable amount of compute power and memory in order to execute therefore authenticating these devices is actually a problem ಆದ್ದರಿಂದ ವಿಶೇಷವಾಗಿ ಅಂಚಿನ ಸಾಧನಕ್ಕೆ ದೃಢೀಕರಣವು ಐ ಓ ಟಿ ಗಾಗಿ ಬಳಸುವಂತಹ ಸಾಧನಗಳು ಬಹಳ ಮುಖ್ಯ ಕಾರಣವೆಂದರೆ ಮುಂದಿನ ಕೆಲವು ವರ್ಷಗಳಲ್ಲಿ ನಿಯೋಜಿಸಲಾಗುವ ಸಾವಿರಾರು ಐ ಓ ಟಿ ಗಳಂತಹವುಗಳು ಇವೆ ಈ ಎಲ್ಲಾ ಸಾಧನಗಳು ಕಡಿಮೆ ಚಾಲಿತವಾಗಿವೆ ಅವುಗಳು ಸಣ್ಣ ಹೆಜ್ಜೆಗುರುತುಗಳು ಮೆಮೊರಿ ಹೆಜ್ಜೆಗುರುತುಗಳು ಮತ್ತು ಪ್ರೋಸೆಸ್ ಕಂಟ್ರೋಲ್ ಪ್ಲಾಂಟ್ ಗಳಲ್ಲಿನ ಸೆನ್ಸಾರ್ ಗಳು ಮತ್ತು ಆಕ್ಚುಯೆಟರ್ ಗಳಿಗೆ ಸಾಕಷ್ಟು ಬಾರಿ ಸಂಪರ್ಕ ಹೊಂದಿವೆ ಈಗ ಅಂತಹ ಇತರ ಗುಣಲಕ್ಷಣಗಳನ್ನು ಹೊಂದಿರುವ ಕಡಿಮೆ ಪ್ರೊಫೈಲ್ ಸಮಸ್ಯೆಯೆಂದರೆ ಬಹಳಷ್ಟು ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಗಳು ಇದರಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ವಿಶೇಷವಾಗಿ ಸಾರ್ವಜನಿಕ ಕ್ರಿಪ್ಟೋಗ್ರಫಿ ಅಲ್ಗಾರಿದಮ್ ಗಳು ಇದರಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ವಿಶೇಷವಾಗಿ ಹಲವಾರು ಸಾರ್ವಜನಿಕ ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಗಳು ಸಾಕಷ್ಟು ಸಂಕೀರ್ಣವಾಗಿವೆ ಮತ್ತು ಆದ್ದರಿಂದ ಕಾರ್ಯಗತಗೊಳಿಸಲು ಗಣನೀಯ ಪ್ರಮಾಣದ ಕಂಪ್ಯೂಟ್ ಪವರ್ ಮತ್ತು ಮೆಮೊರಿ ಯ ಅಗತ್ಯವಿರುತ್ತದೆ ಆದ್ದರಿಂದ ಈ ಸಾಧನಗಳನ್ನು ದೃಢೀಕರಿಸುವುದು ವಾಸ್ತವವಾಗಿ ಒಂದು ಸಮಸ್ಯೆಯಾಗಿದೆ The 2nd issue is that authentication of these devices cannot be ignored the fact is that these edge devices are quite critically connected to various components of process control system it could for example be connected to some of the actuators or monitoring elements in nuclear thermal plants and therefore the data processing which is actually collected by this device is actively important for the functioning or the correctness of the entire plant Other features of these devices is that it has to operate 24 by 7 and it is completely unmanned and therefore the security of these devices are extremely important 2 ನೇ ಸಮಸ್ಯೆಯೆಂದರೆ ಈ ಸಾಧನಗಳ ದೃಢೀಕರಣವನ್ನು ನಿರ್ಲಕ್ಷಿಸಲಾಗುವುದಿಲ್ಲ ವಾಸ್ತವವಾಗಿ ಈ ಎಡ್ಜ್ ಸಾಧನಗಳು ಪ್ರೋಸೆಸ್ ಕಂಟ್ರೋಲ್ ವ್ಯವಸ್ಥೆಯ ವಿವಿಧ ಘಟಕಗಳಿಗೆ ಸಾಕಷ್ಟು ವಿಮರ್ಶಾತ್ಮಕವಾಗಿ ಸಂಪರ್ಕ ಹೊಂದಿವೆ ಉದಾಹರಣೆಗೆ ನ್ಯೂಕ್ಲೀಯರ್ ಥರ್ಮಲ್ ಪ್ಲಾಂಟ್ ಗಳಲ್ಲಿನ ಕೆಲವು ಆಕ್ಚುಯೆಟರ್ ಗಳು ಅಥವಾ ಮಾನಿಟರಿಂಗ್ ಅಂಶಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ಮತ್ತು ಆದ್ದರಿಂದ ಈ ಸಾಧನದಿಂದ ವಾಸ್ತವವಾಗಿ ಸಂಗ್ರಹಿಸಲಾದ ಡೇಟಾ ಸಂಸ್ಕರಣೆಯು ಸಂಪೂರ್ಣ ಸಸ್ಯದ ಕಾರ್ಯನಿರ್ವಹಣೆಗೆ ಅಥವಾ ಸರಿಯಾಗಿರಲು ಸಕ್ರಿಯವಾಗಿ ಮುಖ್ಯವಾಗಿದೆ ಈ ಸಾಧನಗಳ ಇತರ ವೈಶಿಷ್ಟ್ಯಗಳೆಂದರೆ ಅದು 24 ರಿಂದ 7 ಕಾರ್ಯನಿರ್ವಹಿಸಬೇಕು ಮತ್ತು ಇದು ಸಂಪೂರ್ಣವಾಗಿ ಮಾನವರಹಿತವಾಗಿದೆ ಮತ್ತು ಆದ್ದರಿಂದ ಈ ಸಾಧನಗಳ ಸುರಕ್ಷತೆಯು ಅತ್ಯಂತ ಮುಖ್ಯವಾಗಿದೆ Now the typical way to actually authenticate these is to store a secret key in Flash device or a ROM device present in this device So this secret key would then be used to with lightweight ciphers there are several lightweight ciphers which have been developed So one of these ciphers would be used to actually do encryptions and then there would be an authentication protocol with a server The server would also have the same private keys for all the devices that is connected to and it would send during the handshake or during the connection between the server and this edge device the private keys would be used to authenticate the validity of this device ಈಗ ಇವುಗಳನ್ನು ನಿಜವಾಗಿ ದೃಢೀಕರಿಸುವ ವಿಶಿಷ್ಟ ವಿಧಾನವೆಂದರೆ ರಹಸ್ಯ ಕೀ ಯನ್ನು ಫ್ಲ್ಯಾಶ್ ಸಾಧನದಲ್ಲಿ ಅಥವಾ ಸಾಧನದಲ್ಲಿರುವ ರೊಂಮ್ ಸಾಧನೆಯಲ್ಲಿ ಸಂಗ್ರಹಿಸುವುದು ಆದ್ದರಿಂದ ಈ ರಹಸ್ಯ ಕೀ ಯನ್ನು ನಂತರ ಹಗುರವಾದ ಸೈಫರ್ ಗಳೊಂದಿಗೆ ಬಳಸಲಾಗುತ್ತದೆ ಹಲವಾರು ಹಗುರವಾದ ಸೈಫರ್ ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಆದ್ದರಿಂದ ಈ ಸೈಫರ್ ಗಳಲ್ಲಿ ಒಂದನ್ನು ವಾಸ್ತವವಾಗಿ ಎನ್ಕ್ರಿಪ್ಶನ್ ಗಳನ್ನು ಮಾಡಲು ಬಳಸಲಾಗುತ್ತದೆ ಮತ್ತು ನಂತರ ಸರ್ವರ್ ನೊಂದಿಗೆ ದೃಢೀಕರಣ ಪ್ರೋಟೋಕಾಲ್ ಇರುತ್ತದೆ ಸರ್ವರ್ ಸಹ ಸಂಪರ್ಕಗೊಂಡಿರುವ ಎಲ್ಲಾ ಸಾಧನಗಳಿಗೆ ಒಂದೇ ರೀತಿಯ ಖಾಸಗಿ ಕೀ ಗಳನ್ನು ಹೊಂದಿರುತ್ತದೆ ಮತ್ತು ಅದು ಕಳುಹಿಸುತ್ತದೆ ಹ್ಯಾಂಡ್ಶೇಕ್ ಅಥವಾ ಸರ್ವರ್ ಮತ್ತು ಈ ಎಡ್ಜ್ ಸಾಧನದ ನಡುವಿನ ಸಂಪರ್ಕದ ಸಮಯದಲ್ಲಿ ಸಾಧನ ಸಿಂಧುತ್ವವನ್ನು ದೃಢೀಕರಿಸಲು ಖಾಸಗಿ ಕೀ ಗಳನ್ನು ಬಳಸಲಾಗುತ್ತದೆ So a similar type of private keys that you would see also in various other devices like smart cards credit cards and so on and all of these devices essentially have a large random number which is stored which is then used to identify the device The problem with this approach is that this private key is stored in the device requires special memory known as EEPROM which is considerably overhead especially to manufacturer Further as many of you would know smart cards and other such low end devices can be easily cloned or copied So this means that I could actually clone this particular hardware create another hardware which has exactly the same private key ಆದ್ದರಿಂದ ಸ್ಮಾರ್ಟ್ ಕಾರ್ಡ್ ಗಳು ಕ್ರೆಡಿಟ್ ಕಾರ್ಡ್ ಗಳು ಮತ್ತು ಮುಂತಾದ ಹಲವಾರು ಇತರ ಸಾಧನಗಳಲ್ಲಿ ನೀವು ಇದೇ ರೀತಿಯ ಖಾಸಗಿ ಕೀ ಗಳು ನೋಡಬಹುದು ಮತ್ತು ಈ ಎಲ್ಲಾ ಸಾಧನಗಳು ಮೂಲಭೂತವಾಗಿ ದೊಡ್ಡ ಯಾದೃಚ್ಛಿಕ ಸಂಖ್ಯೆಯನ್ನು ಹೊಂದಿರುತ್ತವೆ ಅದನ್ನು ಸಾಧನವನ್ನು ಗುರುತಿಸಲು ಬಳಸಲಾಗುತ್ತದೆ ಈ ವಿಧಾನದ ಸಮಸ್ಯೆಯೆಂದರೆ ಈ ಖಾಸಗಿ ಕೀ ಯು ಸಾಧನದಲ್ಲಿ ಸಂಗ್ರಹವಾಗಿರುವ ಇ ಇ ಪಿ ರೊಂಮ್ ಎಂದು ಕರೆಯಲ್ಪಡುವ ವಿಶೇಷ ಮೆಮೊರಿಯ ಅಗತ್ಯವಿರುತ್ತದೆ ಇದು ವಿಶೇಷವಾಗಿ ತಯಾರಕರಿಗೆ ಗಣನೀಯವಾಗಿ ಓವರ್ಹೆಡ್ ಆಗಿದೆ ಇದಲ್ಲದೆ ನಿಮ್ಮಲ್ಲಿ ಅನೇಕರಿಗೆ ತಿಳಿದಿರುವಂತೆ ಸ್ಮಾರ್ಟ್ ಕಾರ್ಡ್ ಗಳು ಮತ್ತು ಇತರ ಕಡಿಮೆ ಮಟ್ಟದ ಸಾಧನಗಳನ್ನು ಸುಲಭವಾಗಿ ಕ್ಲೋನ್ ಮಾಡಬಹುದು ಅಥವಾ ನಕಲಿಸಬಹುದು ಆದ್ದರಿಂದ ನಾನು ಈ ನಿರ್ದಿಷ್ಟ ಹಾರ್ಡ್ವೇರ್ ಅನ್ನು ನಿಜವಾಗಿಯೂ ಕ್ಲೋನ್ ಮಾಡಬಹುದು ಅದೇ ಖಾಸಗಿ ಕೀ ಯನ್ನು ಹೊಂದಿರುವ ಮತ್ತೊಂದು ಹಾರ್ಡ್ವೇರ್ ಅನ್ನು ರಚಿಸಬಹುದು The issue with this is that now I would have two devices and both can be authenticated by the same server because they would have the same private key in them essentially both are clones of each other Quite recently there has been a new technique which was suggested to replace the use of private keys as a mean to authenticate device So this is known as Physically Unclonable Functions ಇದರೊಂದಿಗಿನ ಸಮಸ್ಯೆ ಏನೆಂದರೆ ಈಗ ನಾನು ಎರಡು ಸಾಧನಗಳನ್ನು ಹೊಂದಿದ್ದೇನೆ ಮತ್ತು ಎರಡನ್ನೂ ಒಂದೇ ಸರ್ವರ್ನಿಂದ ದೃಢೀಕರಿಸಬಹುದು ಏಕೆಂದರೆ ಅವುಗಳು ಒಂದೇ ಖಾಸಗಿ ಕೀಲಿಯನ್ನು ಹೊಂದಿರುತ್ತವೆ ಮೂಲಭೂತವಾಗಿ ಎರಡೂ ಪರಸ್ಪರ ಕ್ಲೋನ್ ಗಳಾಗಿವೆ ಇತ್ತೀಚೆಗೆ ಸಾಧನವನ್ನು ದೃಢೀಕರಿಸಲು ಖಾಸಗಿ ಕೀಲಿಗಳ ಬಳಕೆಯನ್ನು ಬದಲಿಸಲು ಹೊಸ ತಂತ್ರವನ್ನು ಸೂಚಿಸಲಾಗಿದೆ ಆದ್ದರಿಂದ ಇದನ್ನು ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ಸ್ ಗಳು ಎಂದು ಕರೆಯಲಾಗುತ್ತದೆ So Physically Unclonable Functions can be used for authenticating devices it does not have require any stored keys typically does not require any public key cryptography and furthermore it also alleviates the drawbacks of authentication with the stored keys So using Physically Unclonable Functions it is not possible to actually clone a device and therefore you get much better security Now what are Physically Unclonable Functions So essentially these Physically Unclonable Functions are something like digital fingerprints which can uniquely identify a device They are based on nanoscale variations in which are present during the manufacturing of the device So we will see this in little more details in our later slide ಆದ್ದರಿಂದ ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ಸ್ ಸಾಧನಗಳನ್ನು ದೃಢೀಕರಿಸಲು ಬಳಸಬಹುದು ಇದು ಯಾವುದೇ ಸಂಗ್ರಹಿಸಿದ ಕೀ ಗಳನ್ನು ಹೊಂದಿರುವುದಿಲ್ಲ ಸಾಮಾನ್ಯವಾಗಿ ಯಾವುದೇ ಸಾರ್ವಜನಿಕ ಕೀ ಕ್ರಿಪ್ಟೋಗ್ರಫಿ ಅಗತ್ಯವಿರುವುದಿಲ್ಲ ಮತ್ತು ಇದಲ್ಲದೆ ಇದು ಸಂಗ್ರಹಿಸಲಾದ ಕೀ ಗಳೊಂದಿಗೆ ದೃಢೀಕರಣದ ನ್ಯೂನತೆಗಳನ್ನು ನಿವಾರಿಸುತ್ತದೆ ಆದ್ದರಿಂದ ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ಸ್ ಗಳನ್ನು ಬಳಸಿಕೊಂಡು ಸಾಧನವನ್ನು ವಾಸ್ತವವಾಗಿ ಕ್ಲೋನ್ ಮಾಡಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ನೀವು ಹೆಚ್ಚು ಉತ್ತಮ ಭದ್ರತೆಯನ್ನು ಪಡೆಯುತ್ತೀರಿ ಈಗ ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ಸ್ ಗಳು ಯಾವುವು ಆದ್ದರಿಂದ ಮೂಲಭೂತವಾಗಿ ಈ ಫಿಸಿಕಲಿ ಅನ್ಕ್ಲೋನಬಲ್ ಫಂಕ್ಷನ್ಸ್ ಗಳು ಡಿಜಿಟಲ್ ಫಿಂಗರ್ಪ್ರಿಂಟ್ ಗಳಂತೆಯೇ ಸಾಧನವನ್ನು ಅನನ್ಯವಾಗಿ ಗುರುತಿಸಬಲ್ಲವು ಅವು ಸಾಧನದ ತಯಾರಿಕೆಯ ಸಮಯದಲ್ಲಿ ಇರುವ ನ್ಯಾನೊಸ್ಕೇಲ್ ವ್ಯತ್ಯಾಸಗಳನ್ನು ಆಧರಿಸಿವೆ ಆದ್ದರಿಂದ ನಮ್ಮ ನಂತರದ ಸ್ಲೈಡ್ vನಲ್ಲಿ ನಾವು ಇದನ್ನು ಸ್ವಲ್ಪ ಹೆಚ್ಚಿನ ವಿವರಗಳಲ್ಲಿ ನೋಡುತ್ತೇವೆ So basically a PUF is a function it takes an input known as challenge and provides an output which is known as the response However the way it is different from other functions is that the response not only depends on the input challenge that is given but also on the device where the function is executing in So for example let us say that I have a function and this exactly same function is implemented in 4 different devices as shown over here If I give the same input to all of the 4 functions what I would expect is 4 responses and all of the responses would be different So what this means is that given a particular challenge I can use the response to essentially identify which device has executed that particular function ಆದ್ದರಿಂದ ಮೂಲಭೂತವಾಗಿ ಪಿ ಯು ಎಫ್ ಒಂದು ಕಾರ್ಯವಾಗಿದೆ ಇದು ಸವಾಲು ಎಂದು ಕರೆಯಲ್ಪಡುವ ಇನ್ಪುಟ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪ್ರತಿಕ್ರಿಯೆ ಎಂದು ಕರೆಯಲ್ಪಡುವ ಔಟ್ಪುಟ್ ಅನ್ನು ಒದಗಿಸುತ್ತದೆ ಆದಾಗ್ಯೂ ಇದು ಇತರ ಫಂಕ್ಷನ್ ಗಳಿಗಿಂತ ಭಿನ್ನವಾಗಿರುವ ರೀತಿಯಲ್ಲಿ ಪ್ರತಿಕ್ರಿಯೆಯು ನೀಡಲಾದ ಇನ್ಪುಟ್ ಸವಾಲಿನ ಮೇಲೆ ಮಾತ್ರವಲ್ಲದೆ ಕಾರ್ಯವು ಕಾರ್ಯಗತಗೊಳ್ಳುವ ಸಾಧನದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಉದಾಹರಣೆಗೆ ನಾನು ಒಂದು ಕಾರ್ಯವನ್ನು ಹೊಂದಿದ್ದೇನೆ ಎಂದು ಹೇಳೋಣ ಮತ್ತು ಇಲ್ಲಿ ತೋರಿಸಿರುವಂತೆ ಇದೇ ಕಾರ್ಯವನ್ನು 4 ವಿಭಿನ್ನ ಸಾಧನಗಳಲ್ಲಿ ಅಳವಡಿಸಲಾಗಿದೆ ನಾನು ಎಲ್ಲಾ 4 ಫಂಕ್ಷನ್ ಗಳಿಗೆ ಒಂದೇ ಇನ್ಪುಟ್ ನೀಡಿದರೆ ನಾನು 4 ಪ್ರತಿಕ್ರಿಯೆಗಳನ್ನು ನಿರೀಕ್ಷಿಸುತ್ತೇನೆ ಮತ್ತು ಎಲ್ಲಾ ಪ್ರತಿಕ್ರಿಯೆಗಳು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ ನಿರ್ದಿಷ್ಟ ಸವಾಲನ್ನು ನೀಡಿದರೆ ಯಾವ ಸಾಧನವು ನಿರ್ದಿಷ್ಟ ಕಾರ್ಯವನ್ನು ಕಾರ್ಯಗತಗೊಳಿಸಿದೆ ಎಂಬುದನ್ನು ಗುರುತಿಸಲು ನಾನು ಪ್ರತಿಕ್ರಿಯೆಯನ್ನು ಬಳಸಬಹುದು So note that this is very different from any other function like the sine function or cos function or any other functions that we typically implement as a C program or any software or hardware Over there for a given input independent of the device you would get the same output however with a PUF the output will differ based on which device is executing that PUF function So this feature of PUF is what is actually used to authenticate a device now there have been several PUFS which have been proposed over the last 10 to 15 years or So and therefore there has been various classification and ranking of these PUFs to actually sign some PUFs as good PUFs or some as bad PUFs and so on ಆದ್ದರಿಂದ ಇದು ಸೈನ್ ಫಂಕ್ಷನ್ ಅಥವಾ ಕಾಸ್ ಫಂಕ್ಷನ್ ಅಥವಾ ನಾವು ಸಾಮಾನ್ಯವಾಗಿ ಸಿ ಪ್ರೋಗ್ರಾಮ್ ಅಥವಾ ಯಾವುದೇ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ನಂತೆ ಅಳವಡಿಸುವ ಯಾವುದೇ ಇತರ ಫಂಕ್ಷನ್ ಗಳಂತಹ ಯಾವುದೇ ಕಾರ್ಯಕ್ಕಿಂತ ಬಹಳ ಭಿನ್ನವಾಗಿದೆ ಎಂಬುದನ್ನು ಗಮನಿಸಿ ಸಾಧನದಿಂದ ಸ್ವತಂತ್ರವಾಗಿ ನೀಡಿದ ಇನ್ಪುಟ್ ಗಾಗಿ ನೀವು ಅದೇ ಔಟ್ಪುಟ್ ಅನ್ನು ಪಡೆಯುತ್ತೀರಿ ಪಿ ಯು ಎಫ್ ನೊಂದಿಗೆ ಆ ಪಿ ಯು ಎಫ್ ಕಾರ್ಯವನ್ನು ಯಾವ ಸಾಧನವು ಕಾರ್ಯಗತಗೊಳಿಸುತ್ತಿದೆ ಎಂಬುದರ ಆಧಾರದ ಮೇಲೆ ಔಟ್ಪುಟ್ ಭಿನ್ನವಾಗಿರುತ್ತದೆ ಆದ್ದರಿಂದ ಪಿ ಯು ಎಫ್ ನ ಈ ವೈಶಿಷ್ಟ್ಯವನ್ನು ನಿಜವಾಗಿ ಸಾಧನವನ್ನು ದೃಢೀಕರಿಸಲು ಬಳಸಲ್ಪಡುತ್ತದೆ ಈಗ ಹಲವಾರು ಪಿ ಯು ಎಫ್ ಗಳನ್ನು ಕಳೆದ 10 ರಿಂದ 15 ವರ್ಷಗಳಿಂದ ಪ್ರಸ್ತಾಪಿಸಲಾಗಿದೆ ಮತ್ತು ಆದ್ದರಿಂದ ಈ ಪಿ ಯು ಎಫ್ ಗಳ ವಿವಿಧ ವರ್ಗೀಕರಣ ಮತ್ತು ಶ್ರೇಯಾಂಕಗಳನ್ನು ವಾಸ್ತವವಾಗಿ ಮಾಡಲಾಗಿದೆ ಕೆಲವು ಪಿ ಯು ಎಫ್ ಗಳನ್ನು ಉತ್ತಮ ಪಿ ಯು ಎಫ್ ಗಳು ಅಥವಾ ಕೆಲವು ಕೆಟ್ಟ ಪಿ ಯು ಎಫ್ ಗಳು ಎಂದು ಸಹಿ ಮಾಡಲಾಗುತ್ತದೆ ಮತ್ತು ಹೀಗೆ So typically what is expected of a PUF is that if I have two devices which are exactly identical and I provide the same challenge to both the devices then what a PUF function should do is that it should provide a response which is different essentially each device should provide a unique response for the same challenge Further the difference between this response should be significant So this is known as the inter difference and another requirement for PUF is the intra difference This means that if I take a particular device say device A send it a particular challenge and obtain its response and after some time send the challenge to the same device and collect the response ಆದ್ದರಿಂದ ಸಾಮಾನ್ಯವಾಗಿ ಪಿ ಯು ಎಫ್ ನಿಂದ ಏನನ್ನು ನಿರೀಕ್ಷಿಸಲಾಗಿದೆ ಎಂದರೆ ನಾನು ನಿಖರವಾಗಿ ಒಂದೇ ರೀತಿಯ ಎರಡು ಸಾಧನಗಳನ್ನು ಹೊಂದಿದ್ದರೆ ಮತ್ತು ನಾನು ಎರಡೂ ಸಾಧನಗಳಿಗೆ ಒಂದೇ ಸವಾಲನ್ನು ಒದಗಿಸಿದರೆ ಪಿ ಯು ಎಫ್ ಕಾರ್ಯವು ಏನು ಮಾಡಬೇಕು ಎಂದರೆ ಅದು ವಿಭಿನ್ನವಾದ ಪ್ರತಿಕ್ರಿಯೆಯನ್ನು ಒದಗಿಸಬೇಕು ಮೂಲಭೂತವಾಗಿ ಪ್ರತಿಯೊಂದು ಸಾಧನವು ಒಂದೇ ಸವಾಲಿಗೆ ಅನನ್ಯ ಪ್ರತಿಕ್ರಿಯೆಯನ್ನು ಒದಗಿಸಬೇಕು ಇದಲ್ಲದೆ ಈ ಪ್ರತಿಕ್ರಿಯೆಯ ನಡುವಿನ ವ್ಯತ್ಯಾಸವು ಗಮನಾರ್ಹವಾಗಿರಬೇಕು ಆದ್ದರಿಂದ ಇದನ್ನು ಅಂತರ ವ್ಯತ್ಯಾಸ ಎಂದು ಕರೆಯಲಾಗುತ್ತದೆ ಮತ್ತು ಪಿ ಯು ಎಫ್ ಗೆ ಮತ್ತೊಂದು ಅವಶ್ಯಕತೆಯು ಅಂತರ ವ್ಯತ್ಯಾಸವಾಗಿದೆ ಇದರರ್ಥ ನಾನು ನಿರ್ದಿಷ್ಟ ಸಾಧನವನ್ನು ತೆಗೆದುಕೊಂಡರೆ ಸಾಧನ ಎ ಎಂದು ಹೇಳಿದರೆ ಅದಕ್ಕೆ ನಿರ್ದಿಷ್ಟ ಸವಾಲನ್ನು ಕಳುಹಿಸಿ ಮತ್ತು ಅದರ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳಿ ಮತ್ತು ಸ್ವಲ್ಪ ಸಮಯದ ನಂತರ ಅದೇ ಸಾಧನಕ್ಕೆ ಸವಾಲನ್ನು ಕಳುಹಿಸಿ ಮತ್ತು ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿ And what is expected of a good PUF is that these 2 responses taken from the same device after a period of time should be as close as possible or should be exactly identical So this is a feature which is known as reliability of a PUF and therefore these 2 would actually form the most critical aspects for gauging the strength of PUF The PUF should not only be reliable but also should provide unique responses with respect to different challenges and different devices ಮತ್ತು ಉತ್ತಮ ಪಿ ಯು ಎಫ್ ನಿಂದ ಏನನ್ನು ನಿರೀಕ್ಷಿಸಲಾಗಿದೆ ಎಂದರೆ ಅದೇ ಸಾಧನದಿಂದ ಸ್ವಲ್ಪ ಸಮಯದ ನಂತರ ತೆಗೆದುಕೊಳ್ಳಲಾದ ಈ 2 ಪ್ರತಿಕ್ರಿಯೆಗಳು ಸಾಧ್ಯವಾದಷ್ಟು ಹತ್ತಿರವಾಗಿರಬೇಕು ಅಥವಾ ನಿಖರವಾಗಿ ಒಂದೇ ಆಗಿರಬೇಕು ಆದ್ದರಿಂದ ಇದು ಪಿ ಯು ಎಫ್ ನ ವಿಶ್ವಾಸಾರ್ಹತೆ ಎಂದು ಕರೆಯಲ್ಪಡುವ ವೈಶಿಷ್ಟ್ಯವಾಗಿದೆ ಮತ್ತು ಆದ್ದರಿಂದ ಈ 2 ವಾಸ್ತವವಾಗಿ ಪಿ ಯು ಎಫ್ ನ ಬಲವನ್ನು ಅಳೆಯಲು ಅತ್ಯಂತ ನಿರ್ಣಾಯಕ ಅಂಶಗಳನ್ನು ರೂಪಿಸುತ್ತದೆ ಪಿ ಯು ಎಫ್ ವಿಶ್ವಾಸಾರ್ಹವಾಗಿರಬಾರದು ಆದರೆ ವಿಭಿನ್ನ ಸವಾಲುಗಳು ಮತ್ತು ವಿಭಿನ್ನ ಸಾಧನಗಳಿಗೆ ಸಂಬಂಧಿಸಿದಂತೆ ಅನನ್ಯ ಪ್ರತಿಕ್ರಿಯೆಗಳನ್ನು ಒದಗಿಸಬೇಕು Another feature which is important in a good PUF is the unpredictability What this means is that the ability to actually provide the current response to a challenge should require the presence of the device So for example if I provide a challenge and I obtain a response I should be guaranteed that this response is actually originated from that device and not from some other algorithm or some other technique So someone could actually predict the response for the PUF for that particular challenge So these are the 3 things the uniqueness reliability and the unpredictability that is required for every PUF So many of these things are orthogonal to each other and achieving all 3 and the same PUF is extremely challenging problem and a lot of researchers are actually working on this to actually create design PUFs which could achieve all of these 3 features ಉತ್ತಮ ಪಿ ಯು ಎಫ್ ನಲ್ಲಿ ಮುಖ್ಯವಾದ ಮತ್ತೊಂದು ವೈಶಿಷ್ಟ್ಯವೆಂದರೆ ಅನಿರೀಕ್ಷಿತತೆ ಇದರ ಅರ್ಥವೇನೆಂದರೆ ಸವಾಲಿಗೆ ಪ್ರಸ್ತುತ ಪ್ರತಿಕ್ರಿಯೆಯನ್ನು ವಾಸ್ತವವಾಗಿ ಒದಗಿಸುವ ಸಾಮರ್ಥ್ಯವು ಸಾಧನದ ಉಪಸ್ಥಿತಿಯ ಅಗತ್ಯವಿರುತ್ತದೆ ಆದ್ದರಿಂದ ಉದಾಹರಣೆಗೆ ನಾನು ಸವಾಲನ್ನು ಒದಗಿಸಿದರೆ ಮತ್ತು ನಾನು ಪ್ರತಿಕ್ರಿಯೆಯನ್ನು ಪಡೆದರೆ ಈ ಪ್ರತಿಕ್ರಿಯೆಯು ವಾಸ್ತವವಾಗಿ ಆ ಸಾಧನದಿಂದ ಹುಟ್ಟಿಕೊಂಡಿದೆಯೇ ಹೊರತು ಬೇರೆ ಅಲ್ಗಾರಿದಮ್ ಅಥವಾ ಇತರ ತಂತ್ರದಿಂದಲ್ಲ ಎಂದು ನನಗೆ ಖಾತರಿ ನೀಡಬೇಕು ಆದ್ದರಿಂದ ನಿರ್ದಿಷ್ಟ ಸವಾಲಿಗೆ ಯಾರಾದರೂ ಪಿ ಯು ಎಫ್ ಗಾಗಿ ಪ್ರತಿಕ್ರಿಯೆಯನ್ನು ಊಹಿಸಬಹುದು ಆದ್ದರಿಂದ ಇವು 3 ವಿಷಯಗಳು ಅನನ್ಯತೆ ವಿಶ್ವಾಸಾರ್ಹತೆ ಮತ್ತು ಪ್ರತಿ ಪಿ ಯು ಎಫ್ ಗೆ ಅಗತ್ಯವಿರುವ ಅನಿರೀಕ್ಷಿತತೆ ಆದ್ದರಿಂದ ಇವುಗಳಲ್ಲಿ ಹಲವು ವಿಷಯಗಳು ಪರಸ್ಪರ ಆರ್ಥೋಗೋನಲ್ ಆಗಿರುತ್ತವೆ ಮತ್ತು ಎಲ್ಲಾ 3 ಮತ್ತು ಅದೇ ಪಿ ಯು ಎಫ್ ಅನ್ನು ಸಾಧಿಸುವುದು ಅತ್ಯಂತ ಸವಾಲಿನ ಸಮಸ್ಯೆಯಾಗಿದೆ ಮತ್ತು ಬಹಳಷ್ಟು ಸಂಶೋಧಕರು ಈ ಎಲ್ಲಾ 3 ವೈಶಿಷ್ಟ್ಯಗಳನ್ನು ಸಾಧಿಸಲು ಸಾಧ್ಯವಾಗುವಂತಹ ವಿನ್ಯಾಸ ಪಿ ಯು ಎಫ್ ಗಳನ್ನು ರಚಿಸಲು ವಾಸ್ತವವಾಗಿ ಕೆಲಸ ಮಾಡುತ್ತಿದ್ದಾರೆ As mentioned before So there are lots of PUFs which have been proposed in the last 15 to 20 years types of PUFs which are actually been used quite often these days something known as Intrinsic PUFs So these are PUFs which can be completely implemented within a chip that is you would have a PUF function the measurement circuit to actually measure the response and also post processing is also present within that single chip most PUFs that we used these days are with most PUFs which we actually consider these days are all Intrinsic PUFs So in this video lecture we will actually look at two PUFs these are the 2 most common PUFs which are evaluated and used these days So this is the Arbiter PUF and something known as the Ring Oscillator PUF ಮೊದಲೇ ಹೇಳಿದಂತೆ ಕಳೆದ 15 ರಿಂದ 20 ವರ್ಷಗಳಲ್ಲಿ ಪ್ರಸ್ತಾಪಿಸಲಾದ ಸಾಕಷ್ಟು ಪಿ ಯು ಎಫ್ ಗಳು ಇವೆ ಪಿ ಯು ಎಫ್ ಗಳ ಪ್ರಕಾರಗಳನ್ನು ಈ ದಿನಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿರುವ ಇಂಟ್ರಿನ್ಸಿಕ್ ಪಿ ಯು ಎಫ್ ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇವುಗಳು ಚಿಪ್ ನಲ್ಲಿ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಬಹುದಾದ ಪಿ ಯು ಎಫ್ ಗಳಾಗಿವೆ ಅಂದರೆ ನೀವು ಪಿ ಯು ಎಫ್ ಕಾರ್ಯವನ್ನು ಹೊಂದಿರುತ್ತೀರಿ ವಾಸ್ತವವಾಗಿ ಪ್ರತಿಕ್ರಿಯೆಯನ್ನು ಅಳೆಯಲು ಮಾಪನ ಸರ್ಕ್ಯೂಟ್ ಮತ್ತು ನಂತರದ ಪ್ರಕ್ರಿಯೆಯು ಸಹ ಆ ಸಿಂಗಲ್ ಚಿಪ್ ನಲ್ಲಿದೆ ನಾವು ಬಳಸಿದ ಹೆಚ್ಚಿನ ಪಿ ಯು ಎಫ್ ಗಳು ದಿನಗಳು ಹೆಚ್ಚಿನ ಪಿ ಯು ಎಫ್ ಗಳೊಂದಿಗೆ ಇವೆ ಈ ದಿನಗಳಲ್ಲಿ ನಾವು ಎಲ್ಲಾ ಇಂಟ್ರಿನ್ಸಿಕ್ ಪಿ ಯು ಎಫ್ ಗಳು ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಈ ವೀಡಿಯೊ ಉಪನ್ಯಾಸದಲ್ಲಿ ನಾವು ವಾಸ್ತವವಾಗಿ ಎರಡು ಪಿ ಯು ಎಫ್ ಗಳನ್ನು ನೋಡುತ್ತೇವೆ ಈ ದಿನಗಳಲ್ಲಿ ಮೌಲ್ಯಮಾಪನ ಮಾಡಲಾದ ಮತ್ತು ಬಳಸಲಾಗುವ 2 ಸಾಮಾನ್ಯ ಪಿ ಯು ಎಫ್ ಗಳು ಇವು ಆದ್ದರಿಂದ ಇದು ಆರ್ಬಿಟರ್ ಪಿ ಯು ಎಫ್ ಮತ್ತು ರಿಂಗ್ ಆಸಿಲೇಟರ್ ಪಿ ಯು ಎಫ್ ಎಂದು ಕರೆಯಲ್ಪಡುತ್ತದೆ So we will start with ring oscillator we will show how ring oscillator can be used as a PUF So essentially we could consider a Ring Oscillators that looks something like this So it has an AND gate over here and an Enable So whenever there is an Enable that is whenever the Enable is set to 1 this AND gate would pass the other signal through And besides these there are odd number of inverters that are pleasant and finally it has a feedback from the output to the AND gate So let us say that the enable bit is set to 1 and let us assume that the other input has a value 0 and therefore the output of this and gate would also be 0 So this gets 0 gets inverted to 1 then 0 and then 1 again and then there is a feedback ಆದ್ದರಿಂದ ನಾವು ರಿಂಗ್ ಆಸಿಲೇಟರ್ ನೊಂದಿಗೆ ಪ್ರಾರಂಭಿಸುತ್ತೇವೆ ರಿಂಗ್ ಆಸಿಲೇಟರ್ ಅನ್ನು ಪಿ ಯು ಎಫ್ ಆಗಿ ಹೇಗೆ ಬಳಸಬಹುದು ಎಂಬುದನ್ನು ನಾವು ತೋರಿಸುತ್ತೇವೆ ಆದ್ದರಿಂದ ಮೂಲಭೂತವಾಗಿ ನಾವು ಈ ರೀತಿ ಕಾಣುವ ರಿಂಗ್ ಆಸಿಲೇಟರ್ ಗಳನ್ನು ಪರಿಗಣಿಸಬಹುದು ಆದ್ದರಿಂದ ಇಲ್ಲಿ ಆಂಡ್ ಗೇಟ್ ಅನ್ನು ಹೊಂದಿದೆ ಮತ್ತು ಸಕ್ರಿಯಗೊಳಿಸಿ ಆದ್ದರಿಂದ ಸಕ್ರಿಯಗೊಳಿಸುವಿಕೆಯನ್ನು 1 ಗೆ ಹೊಂದಿಸಿದಾಗಲೆಲ್ಲಾ ಸಕ್ರಿಯಗೊಳಿಸುವಿಕೆ ಇದ್ದಾಗ ಈ ಆಂಡ್ ಗೇಟ್ ಇತರ ಸಂಕೇತವನ್ನು ಹಾದುಹೋಗುತ್ತದೆ ಮತ್ತು ಇವುಗಳ ಜೊತೆಗೆ ಬೆಸ ಸಂಖ್ಯೆಯ ಇನ್ವರ್ಟರ್ ಗಳು ಆಹ್ಲಾದಕರವಾಗಿರುತ್ತವೆ ಮತ್ತು ಅಂತಿಮವಾಗಿ ಇದು ಔಟ್ಪುಟ್ ನಿಂದ ಆಂಡ್ ಗೇಟ್ ಗೆ ಪ್ರತಿಕ್ರಿಯೆಯನ್ನು ಹೊಂದಿದೆ ಆದ್ದರಿಂದ ಸಕ್ರಿಯಗೊಳಿಸುವ ಬಿಟ್ ಅನ್ನು 1 ಕ್ಕೆ ಹೊಂದಿಸಲಾಗಿದೆ ಎಂದು ಹೇಳೋಣ ಮತ್ತು ಇತರ ಇನ್ಪುಟ್ ಮೌಲ್ಯ 0 ಅನ್ನು ಹೊಂದಿದೆ ಮತ್ತು ಆದ್ದರಿಂದ ಈ ಆಂಡ್ ಗೇಟ್ ನ ಔಟ್ಪುಟ್ ಸಹ 0 ಆಗಿರುತ್ತದೆ ಎಂದು ಭಾವಿಸೋಣ ಆದ್ದರಿಂದ ಇದು 0 ಅನ್ನು 1 ಕ್ಕೆ ಮತ್ತು 0 ಗೆ ತಿರುಗಿಸುತ್ತದೆ ಮತ್ತು ನಂತರ 1 ಮತ್ತೆ ಮತ್ತು ನಂತರ ಒಂದು ಪ್ರತಿಕ್ರಿಯೆ ಇರುತ್ತದೆ So now your input to the handset has changed from 0 to 1 and the result of this is that 1 gets converted to 0 then 1 and 0 over here and then the output changes to 0 again So what we see is happening here is that this output continuously changes from 0 to 1 and so on So it essentially creates a periodic output of 1 and 0 Now it would look the output would look something like this the frequency of the output depends on multiple factors First it depends on the number of NOT gates that are present in this ring oscillator for example if you have more number of inverters gates then the frequency would be of this waveform would be lower because essentially the signal takes a longer time to propagate to the output ಆದ್ದರಿಂದ ಈಗ ಹ್ಯಾಂಡ್ಸೆಟ್ ಗೆ ನಿಮ್ಮ ಇನ್ಪುಟ್ 0 ರಿಂದ 1 ಕ್ಕೆ ಬದಲಾಗಿದೆ ಮತ್ತು ಇದರ ಫಲಿತಾಂಶವೆಂದರೆ 1 ಅನ್ನು 0 ಗೆ ಪರಿವರ್ತಿಸಲಾಗುತ್ತದೆ ಮತ್ತು ಇಲ್ಲಿ 1 ಮತ್ತು 0 ಗೆ ಪರಿವರ್ತಿಸಲಾಗುತ್ತದೆ ಮತ್ತು ನಂತರ ಔಟ್ಪುಟ್ ಮತ್ತೆ 0 ಗೆ ಬದಲಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಏನಾಗುತ್ತಿದೆ ಎಂದರೆ ಈ ಔಟ್ಪುಟ್ ನಿರಂತರವಾಗಿ 0 ರಿಂದ 1 ಕ್ಕೆ ಬದಲಾಗುತ್ತದೆ ಮತ್ತು ಹೀಗೆ ಆದ್ದರಿಂದ ಇದು ಮೂಲಭೂತವಾಗಿ 1 ಮತ್ತು 0 ರ ಪಿರಿಯಾಡಿಕ್ ಔಟ್ಪುಟ್ ಅನ್ನು ರಚಿಸುತ್ತದೆ ಈಗ ಅದು ಕಾಣುತ್ತದೆ ಔಟ್ಪುಟ್ ಈ ರೀತಿ ಕಾಣುತ್ತದೆ ಔಟ್ಪುಟ್ ನ ಆವರ್ತನವು ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮೊದಲನೆಯದಾಗಿ ಇದು ಇರುವ ನೋಟ್ ಗೇಟ್ ಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ಈ ರಿಂಗ್ ಆಸಿಲೇಟರ್ ನೀವು ಹೆಚ್ಚಿನ ಸಂಖ್ಯೆಯ ಇನ್ವರ್ಟರ್ ಗೇಟ್ ಗಳನ್ನು ಹೊಂದಿದ್ದರೆ ಈ ತರಂಗರೂಪದ ಆವರ್ತನವು ಕಡಿಮೆಯಿರುತ್ತದೆ ಏಕೆಂದರೆ ಮೂಲಭೂತವಾಗಿ ಸಿಗ್ನಲ್ ಔಟ್ಪುಟ್ ಗೆ ಹರಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ Another aspect which influences the frequency of this ring oscillator output is the delay of each stage So for example if the delay of each inverter present is a very short then the signal would take a shorter time to reach the output and as a result you will get a higher frequency On the other hand if the delay of each inverter is long than the frequency of the ring oscillator output will be much smaller So we could actually write the frequency of ring oscillator PUF like this So as is equal to 1 by 2 n t As you increase n the number of stages in the ring oscillator or t the delay of each stage the frequency of the output of the ring oscillator would reduce and vice versa So while it is easy to understand that n that is the number of stages in ring oscillator upends the frequency the delay of each inverter that is t actually depends upon the fabrication process of these gates ಈ ರಿಂಗ್ ಆಸಿಲೇಟರ್ ಔಟ್ಪುಟ್ ನ ಆವರ್ತನದ ಮೇಲೆ ಪ್ರಭಾವ ಬೀರುವ ಇನ್ನೊಂದು ಅಂಶವೆಂದರೆ ಪ್ರತಿ ಹಂತದ ವಿಳಂಬ ಆದ್ದರಿಂದ ಉದಾಹರಣೆಗೆ ಪ್ರತಿ ಇನ್ವರ್ಟರ್ ನ ವಿಳಂಬವು ತುಂಬಾ ಚಿಕ್ಕದಾಗಿದ್ದರೆ ಸಿಗ್ನಲ್ ಔಟ್ಪುಟ್ ಅನ್ನು ತಲುಪಲು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪರಿಣಾಮವಾಗಿ ನೀವು ಹೆಚ್ಚಿನ ಆವರ್ತನವನ್ನು ಪಡೆಯುತ್ತೀರಿ ಮತ್ತೊಂದೆಡೆ ಪ್ರತಿ ಇನ್ವರ್ಟರ್ ನ ವಿಳಂಬವು ರಿಂಗ್ ಆಸಿಲೇಟರ್ ಔಟ್ಪುಟ್ ನ ಆವರ್ತನಕ್ಕಿಂತ ಹೆಚ್ಚು ಉದ್ದವಾಗಿದ್ದರೆ ಅದು ತುಂಬಾ ಚಿಕ್ಕದಾಗಿರುತ್ತದೆ ನಾವು ನಿಜವಾಗಿ ರಿಂಗ್ ಆಸಿಲೇಟರ್ ಪಿ ಯು ಎಫ್ ಆವರ್ತನವನ್ನು ಈ ರೀತಿ ಬರೆಯಬಹುದು ಆದ್ದರಿಂದ 1 ರಿಂದ 2 ಕ್ಕೆ ಸಮಾನವಾಗಿರುತ್ತದೆ ಎನ್ ಟಿ ನೀವು n ಅನ್ನು ಹೆಚ್ಚಿಸಿದಂತೆ ರಿಂಗ್ ಆಸಿಲೇಟರ್ ನಲ್ಲಿನ ಹಂತಗಳ ಸಂಖ್ಯೆ ಅಥವಾ t ಪ್ರತಿ ಹಂತದ ವಿಳಂಬ ರಿಂಗ್ ಆಸಿಲೇಟರ್ ನ ಔಟ್ಪುಟ್ ನ ಆವರ್ತನವು ಕಡಿಮೆಯಾಗುತ್ತದೆ ಮತ್ತು ಪ್ರತಿಯಾಗಿ ಆದ್ದರಿಂದ n ಎಂಬುದು ರಿಂಗ್ ಆಸಿಲೇಟರ್ ನಲ್ಲಿನ ಹಂತಗಳ ಸಂಖ್ಯೆಯು ಆವರ್ತನವನ್ನು ಹೆಚ್ಚಿಸುತ್ತದೆ ಎಂದು ಅರ್ಥಮಾಡಿಕೊಳ್ಳುವುದು ಸುಲಭ ಆದರೆ t ಆಗಿರುವ ಪ್ರತಿ ಇನ್ವರ್ಟರ್ ನ ವಿಳಂಬವು ಈ ಗೇಟ್ ಗಳ ತಯಾರಿಕೆಯ ಪ್ರಕ್ರಿಯೆಯನ್ನು ಅವಲಂಬಿಸಿರುತ್ತದೆ So if we look at a typical MOS gate as many of us know So it has a source drain and gate and there is a channel and established between the source and drain depending on the voltage available at the gate A CMOS inverter look something like this you have and NMOS and a PMOS transistor which are connected in this manner and what you see is that when the input at the gate when the input goes from 1 to 0 the output changes from 0 to 1 So during the fabrication of these transistors and gates that could be multiple different ways one CMOS inverter differs from another CMOS inverter This could be due to silicon wafers that are used because no silicon wafers would be exactly identical it could also be due to other factors such as the doping concentration or the oxide thickness and so on which is going to be unique for each transistor ಆದ್ದರಿಂದ ನಮ್ಮಲ್ಲಿ ಅನೇಕರಿಗೆ ತಿಳಿದಿರುವಂತೆ ನಾವು ವಿಶಿಷ್ಟವಾದ ಎಂ ಓ ಎಸ್ ಗೇಟ್ ಅನ್ನು ನೋಡಿದರೆ ಅದು ಮೂಲ ಡ್ರೈನ್ ಮತ್ತು ಗೇಟ್ ಅನ್ನು ಹೊಂದಿದೆ ಮತ್ತು ಗೇಟ್ ನಲ್ಲಿ ಲಭ್ಯವಿರುವ ವೋಲ್ಟೇಜ್ ಅನ್ನು ಅವಲಂಬಿಸಿ ಮೂಲ ಮತ್ತು ಡ್ರೈನ್ ನಡುವೆ ಚಾನಲ್ ಅನ್ನು ಸ್ಥಾಪಿಸಲಾಗಿದೆ ಸಿ ಎಂ ಓ ಎಸ್ ಇನ್ವರ್ಟರ್ ಈ ರೀತಿ ಕಾಣುತ್ತದೆ ನೀವು ಹೊಂದಿರುವ ಎನ್ ಎಂ ಓ ಎಸ್ ಮತ್ತು ಪಿ ಎಂ ಓ ಎಸ್ ಟ್ರಾನ್ಸಿಸ್ಟರ್ ಅನ್ನು ಈ ರೀತಿಯಲ್ಲಿ ಸಂಪರ್ಕಿಸಲಾಗಿದೆ ಮತ್ತು ನೀವು ನೋಡುತ್ತಿರುವುದು ಏನೆಂದರೆ ಗೇಟ್ ನಲ್ಲಿ ಇನ್ಪುಟ್ ಮಾಡಿದಾಗ ಇನ್ಪುಟ್ 1 ರಿಂದ 0 ಗೆ ಹೋದಾಗ ಔಟ್ಪುಟ್ 0 ರಿಂದ 1 ಗೆ ಬದಲಾಗುತ್ತದೆ ಆದ್ದರಿಂದ ಈ ಟ್ರಾನ್ಸಿಸ್ಟರ್ ಗಳು ಮತ್ತು ಗೇಟ್ ಗಳ ತಯಾರಿಕೆಯ ಸಮಯದಲ್ಲಿ ಅದು ಬಹು ವಿಭಿನ್ನ ರೀತಿಯಲ್ಲಿರಬಹುದು ಒಂದು ಸಿ ಎಂ ಓ ಎಸ್ ಇನ್ವರ್ಟರ್ ಮತ್ತೊಂದು ಸಿ ಎಂ ಓ ಎಸ್ ಇನ್ವರ್ಟರ್ ಗಿಂತ ಭಿನ್ನವಾಗಿರುತ್ತದೆ ಇದು ಬಳಸಲಾಗುವ ಸಿಲಿಕಾನ್ ವೇಫರ್ ಗಳ ಕಾರಣದಿಂದಾಗಿರಬಹುದು ಏಕೆಂದರೆ ಯಾವುದೇ ಸಿಲಿಕಾನ್ ವೇಫರ್ ಗಳು ನಿಖರವಾಗಿ ಒಂದೇ ಆಗಿರುವುದಿಲ್ಲ ಇದು ಡೋಪಿಂಗ್ ಸಾಂದ್ರತೆ ಅಥವಾ ಆಕ್ಸೈಡ್ ದಪ್ಪದಂತಹ ಇತರ ಅಂಶಗಳ ಕಾರಣದಿಂದಾಗಿರಬಹುದು ಮತ್ತು ಪ್ರತಿ ಟ್ರಾನ್ಸಿಸ್ಟರ್ ಗೆ ಅನನ್ಯವಾಗಿರುತ್ತದೆ As a result of this there will be minor variations in that threshold voltage for each and every gate that is manufactured So what I mean by this is that if I take 2 transistors which have been fabricated by exactly the same process and you could also assume that these transistors are manufactured one after the other still there are minor nanoscale variations between these transistors and as a result of this the behavior of these transistors when added to circuit such as CMOS inverter would vary very marginally So it is this marginal difference that causes delay in the oscillator due to the T part and this is what is used by PUFs to extract the signature for that particular device ಇದರ ಪರಿಣಾಮವಾಗಿ ತಯಾರಿಸಲಾದ ಪ್ರತಿಯೊಂದು ಗೇಟ್ ಗೆ ಆ ಮಿತಿ ವೋಲ್ಟೇಜ್ ನಲ್ಲಿ ಸಣ್ಣ ವ್ಯತ್ಯಾಸಗಳು ಕಂಡುಬರುತ್ತವೆ ಆದ್ದರಿಂದ ನಾನು ಇದರ ಅರ್ಥವೇನೆಂದರೆ ನಾನು ನಿಖರವಾಗಿ ಅದೇ ಪ್ರಕ್ರಿಯೆಯಿಂದ ತಯಾರಿಸಲಾದ 2 ಟ್ರಾನ್ಸಿಸ್ಟರ್ ಗಳನ್ನು ತೆಗೆದುಕೊಂಡರೆ ಮತ್ತು ಈ ಟ್ರಾನ್ಸಿಸ್ಟರ್ ಗಳನ್ನು ಒಂದರ ನಂತರ ಒಂದರಂತೆ ತಯಾರಿಸಲಾಗುತ್ತದೆ ಎಂದು ನೀವು ಊಹಿಸಬಹುದು ಈ ಟ್ರಾನ್ಸಿಸ್ಟರ್ ಗಳ ನಡುವೆ ಸಣ್ಣ ನ್ಯಾನೊಸ್ಕೇಲ್ ವ್ಯತ್ಯಾಸಗಳಿವೆ ಮತ್ತು ಇದರ ಪರಿಣಾಮವಾಗಿ ಸಿ ಎಂ ಓ ಎಸ್ ಇನ್ವರ್ಟರ್ ನಂತಹ ಸರ್ಕ್ಯೂಟ್ ಗೆ ಸೇರಿಸಿದಾಗ ಈ ಟ್ರಾನ್ಸಿಸ್ಟರ್ ಗಳ ನಡವಳಿಕೆಯು ಸ್ವಲ್ಪಮಟ್ಟಿಗೆ ಬದಲಾಗುತ್ತದೆ ಆದ್ದರಿಂದ ಈ ಕನಿಷ್ಠ ವ್ಯತ್ಯಾಸವೇ ಟಿ ಭಾಗದ ಕಾರಣ ಆಂದೋಲಕದಲ್ಲಿ ವಿಳಂಬವನ್ನು ಉಂಟುಮಾಡುತ್ತದೆ ಮತ್ತು ನಿರ್ದಿಷ್ಟ ಸಾಧನಕ್ಕಾಗಿ ಸಹಿಯನ್ನು ಹೊರತೆಗೆಯಲು ಪಿ ಯು ಎಫ್ ಗಳು ಇದನ್ನು ಬಳಸುತ್ತವೆ So this is how a typical Ring Oscillator PUF is used So note that we have looked at Ring Oscillator that is this part over here comprising of the AND gate and multiple odd number of inverters And in order to build a ring oscillator pub we would use many such Ring Oscillators and 2 multiplexers So in this particular slide we have shown that we have used N Ring Oscillators we have 2 multiplexers and a counter and 1 bit response So depending on the characteristics of each PUF the response would be either 1 or 0 So we will not go into details about this and how this Ring Oscillators PUF actually works this we will actually keep for the next video In the next lecture we will also look at Arbiter PUF and we will also compare the Ring Oscillator PUF and the Arbiter PUF and see what the characteristics are and where each one can be used thank you ಆದ್ದರಿಂದ ವಿಶಿಷ್ಟವಾದ ರಿಂಗ್ ಆಸಿಲೇಟರ್ ಪಿ ಯು ಎಫ್ ಅನ್ನು ಈ ರೀತಿ ಬಳಸಲಾಗುತ್ತದೆ ಆದ್ದರಿಂದ ನಾವು ರಿಂಗ್ ಆಸಿಲೇಟರ್ ಅನ್ನು ನೋಡಿದ್ದೇವೆ ಅದು ಅಂಡ್ ಗೇಟ್ ಮತ್ತು ಬಹು ಬೆಸ ಸಂಖ್ಯೆಯ ಇನ್ವರ್ಟರ್ ಗಳನ್ನು ಒಳಗೊಂಡಿರುವ ಈ ಭಾಗವಾಗಿದೆ ಮತ್ತು ರಿಂಗ್ ಆಸಿಲೇಟರ್ ಪಬ್ ಅನ್ನು ನಿರ್ಮಿಸಲು ನಾವು ಅಂತಹ ಅನೇಕ ರಿಂಗ್ ಆಸಿಲೇಟರ್ ಗಳು ಮತ್ತು 2 ಮಲ್ಟಿಪ್ಲೆಕ್ಸರ್ ಗಳನ್ನು ಬಳಸುತ್ತೇವೆ ಆದ್ದರಿಂದ ಈ ನಿರ್ದಿಷ್ಟ ಸ್ಲೈಡ್ ನಲ್ಲಿ ನಾವು ಎನ್ ರಿಂಗ್ ಆಸಿಲೇಟರ್ ಗಳನ್ನು ಬಳಸಿದ್ದೇವೆ ಎಂದು ತೋರಿಸಿದ್ದೇವೆ ನಮ್ಮಲ್ಲಿ 2 ಮಲ್ಟಿಪ್ಲೆಕ್ಸರ್ ಗಳು ಮತ್ತು ಕೌಂಟರ್ ಮತ್ತು 1 ಬಿಟ್ ಪ್ರತಿಕ್ರಿಯೆ ಇದೆ ಆದ್ದರಿಂದ ಪ್ರತಿ ಪಿ ಯು ಎಫ್ ನ ಗುಣಲಕ್ಷಣಗಳನ್ನು ಅವಲಂಬಿಸಿ ಪ್ರತಿಕ್ರಿಯೆಯು 1 ಅಥವಾ 0 ಆಗಿರುತ್ತದೆ ಆದ್ದರಿಂದ ನಾವು ಇದರ ಬಗ್ಗೆ ವಿವರಗಳಿಗೆ ಹೋಗುವುದಿಲ್ಲ ಮತ್ತು ಈ ರಿಂಗ್ ಆಸಿಲೇಟರ್ ಗಳು ಪಿ ಯು ಎಫ್ ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಇದನ್ನು ನಾವು ಮುಂದಿನ ವೀಡಿಯೊ ಗಾಗಿ ಇರಿಸುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಆರ್ಬಿಟರ್ ಪಿಯುಎಫ್ ಅನ್ನು ಸಹ ನೋಡುತ್ತೇವೆ ಮತ್ತು ರಿಂಗ್ ಆಸಿಲೇಟರ್ ಪಿಯುಎಫ್ ಮತ್ತು ಆರ್ಬಿಟರ್ ಪಿಯುಎಫ್ ಅನ್ನು ಹೋಲಿಕೆ ಮಾಡುತ್ತೇವೆ ಮತ್ತು ಗುಣಲಕ್ಷಣಗಳು ಯಾವುವು ಮತ್ತು ಪ್ರತಿಯೊಂದನ್ನು ಎಲ್ಲಿ ಬಳಸಬಹುದು ಎಂಬುದನ್ನು ನೋಡೋಣ ಧನ್ಯವಾದಗಳು